ಅಭಿರಾಮಿ ಮತ್ತು ಜುಹೈಬ್ ಎಂಬ ಎರಡು ಹಿರಿಯ ಪ್ರಾಜೆಕ್ಟ್ ಸಿಬ್ಬಂದಿಯರು ಈಗ ನನ್ನೊಂದಿಗೆ ಇದ್ದಾರೆ ಇವರಿಬ್ಬರು ಕೆಲವು ಸಮಯದಿಂದ ನಮ್ಮ ಅಚ್ಚುಮೆಚ್ಚಿನ ಪ್ರಾಜೆಕ್ಟ್ನಲ್ಲಿ ಶಕ್ತಿಯನ್ನು ನೋಡಿಕೊಳ್ಳುವ ಕೆಲಸವನ್ನು ನನ್ನೊಟ್ಟಿಗೆ ನಿರ್ವಹಿಸುತ್ತಿದ್ದಾರೆ ಹಾಗಾಗಿ ನಾನು ಹಿಂದೆ ಹೋಗಿ ನಿಮಗಾಗಿ ರೇಖಾ ಚಿತ್ರವನ್ನು ಬರೆಯುತ್ತೇನೆ ಜೂಲ್ ಜೊಟ್ಟರ್ ಇದು ನಮ್ಮ ನಿದರ್ಶನದ ಅಧ್ಯಯನವಾಗಿದೆ ಇದರಲ್ಲಿ ನಾವು ನಿಮಗೆ ಶಕ್ತಿಯನ್ನು ನೋಡಿಕೊಳ್ಳುವ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳಿಗೆ ಜೆನ್ ಪ್ರಯೋಗಾಲಯದಲ್ಲಿ ಅಭಿವೃದ್ದಿ ಪಡಿಸಿದ ಕೋಡ್ ಅನ್ನು ಸಂಪೂರ್ಣವಾಗಿ ತೋರಿಸಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ನಾನು ಮೊದಲು ಉಲ್ಲೇಖಿಸಿದಂತೆ ಕುಮಾರಿ ಅಭಿರಾಮಿ ಮತ್ತು ಕುಮಾರ ಜುಹೈಬ್ ಅವರು ಈ ಪ್ರಾಜೆಕ್ಟ್ನಲ್ಲಿ ಪಾಲ್ಗೊಂಡಿದ್ದರು ಹಾಗೂ ಅವರು ಬಹಳ ಉತ್ಸಾಹವನ್ನು ಹೊಂದಿದ್ದರು ಆದ್ದರಿಂದ ಈ ಹಾರ್ಡ್ವೇರ್ ನಿಜವಾಗಿ ಏನನ್ನು ಒಳಗೊಂಡಿದೆ ನಾನು ನಿಮಗೆ ಈ ಮಾದರಿಯನ್ನು ತೋರಿಸುತ್ತೇನೆ ಅಭಿವೃದ್ದಿಪಡಿಸಿದ ಹಾರ್ಡ್ವೇರ್ ಇನ್ನೂ ಮೂಲಮಾದರಿ ಹಂತದಲ್ಲಿದೆ ಇಲ್ಲಿ ನೋಡಿ ಇಲ್ಲಿ ಸಾಮಾನ್ಯ 220 ವೋಲ್ಟ್ ಪ್ಲಗ್ ವಿಸ್ತರಣೆಯ ಬಾಕ್ಸ್ ಇದೆ ಹಾಗೂ ಅಲ್ಲಿ ವಿಸ್ತರಣೆಯ ಬಾಕ್ಸ್ಗೆ ಹಲವಾರು ಲೋಡ್ ಸಂಪರ್ಕಗೊಂಡಿದೆ ಮತ್ತು ನೀವು ವಿ ಆರ್ಎಮ್ಎಸ್ ಐ ಆರ್ಎಮ್ಎಸ್ ಔಟ್ಪುಟ್ ಶಕ್ತಿ ಪವರ್ ಫಾಕ್ಟರ್ ಮುಂತಾದ ಆ ಪ್ಲಗ್ ಪಾಯಿಂಟ್ಗೆ ಸಂಬಂಧಿಸಿದ ನಿಯತಾಂಕಗಳನ್ನು ಅಳೆಯಲು ಆಸಕ್ತಿಯನ್ನು ಹೊಂದಿದ್ದೀರಿ ನಿಮಗೆ ವಿವಿಧ ಲೋಡ್ನಲ್ಲಿ ಆಸಕ್ತಿಯಿದೆ ಹಾಗಾಗಿ ನೀವು ಸಂಪೂರ್ಣವಾಗಿ ಲೋಡ್ನ ಶಕ್ತಿಯ ಬಳಕೆಯನ್ನು ನಿರೂಪಿಸಲು ಬಯಸುತ್ತೀರಿ ಮೂಲಭೂತವಾಗಿ ನೀವು ಸಮಯದೊಂದಿಗೆ ಬದಲಾಗುವ ವೋಲ್ಟೇಜ್ ಸಮಯದೊಂದಿಗೆ ಬದಲಾಗುವ ವಿದ್ಯುತ್ ಪ್ರವಾಹ ಸಮಯದೊಂದಿಗೆ ವ್ಯತ್ಯಯವಾಗುವ ಪವರ್ ಫಾಕ್ಟರ್ ವಿ ಆರ್ಎಮ್ಎಸ್ ಐ ಆರ್ಎಮ್ಎಸ್ ಹೇಗೆ ಕಾಣುತ್ತದೆ ಮತ್ತು ಮುಂತಾದ ಸಮಯದ ಸರಣಿಯ ಮಾಹಿತಿಯಿಂದ ಕೊನೆಗೊಳ್ಳುತ್ತೀರಿ ಹಾಗಾಗಿ ಅದಕ್ಕೆ ನಿಧಾನವಾಗಿ ಹೋಗೋಣ ಆದರೆ ಅದಕ್ಕಿಂತ ಮೊದಲು ನಾನು ನಿಮಗೆ ಪ್ರಯೋಗಾಲಯದಲ್ಲಿ ಅಭಿವೃದ್ದಿ ಪಡಿಸಿದ ಉತ್ಪನ್ನದ ವಿವಿಧ ಅಂಶಗಳನ್ನು ತೋರಿಸುತ್ತೇನೆ ಇದು 220ರ ಮೂಲವಾಗಿದೆ ಇದು ಸ್ಟೆಪ್ ಡೌನ್ ಪರಿವರ್ತಕ ಇದರಲ್ಲಿ ಎರಡು ಟ್ಯಾಪಿಂಗ್ ಇದೆ ಒಂದು ಟ್ಯಾಪಿಂಗ್ಅನ್ನು ಪಿಟಿ ಇನ್ಪುಟ್ಅನ್ನು ಕೊಡಲು ಬಳಸುತ್ತಾರೆ ಹಾಗಾಗಿ ಇಲ್ಲಿ ನಿಮಗೆ ವಿದ್ಯುತ್ ನಿಯತಾಂಕವನ್ನು ಅಳೆಯಲು ಸಂವೇದಕದಂತೆ ಪಿಟಿ ಬೇಕಾಗುತ್ತದೆ ಇಲ್ಲಿ ಪಿಟಿ ಅಂದರೆ ಪೊಟೆನ್ಷಿಯಲ್ ಟ್ರಾನ್ಸ್ ಫಾರ್ಮರ್ ಆಗಿರುತ್ತದೆ ಸಿಟಿ ಅಂದರೆ ಕರೆಂಟ್ ಟ್ರಾನ್ಸ್ ಫಾರ್ಮರ್ ಆಗಿರುತ್ತದೆ ಇಲ್ಲಿರುವ ಟ್ರಾನ್ಸ್ ಫಾರ್ಮರ್ ಗೆ 2 ಟ್ಯಾಪಿಂಗ್ ಇದೆ ಒಂದು ಸಂವೇದಕದಂತೆ ಶಕ್ತಿಯನ್ನು ನೋಡಿಕೊಳ್ಳುತ್ತದೆ ಮತ್ತು ಅದು ಎಲೆಕ್ಟ್ರಾನಿಕ್ಸ್ಗೆ ಶಕ್ತಿಯನ್ನು ನೀಡಲು ಟ್ರಾನ್ಸ್ ಫಾರ್ಮರ್ನಂತೆ ಕೆಲಸ ಮಾಡುತ್ತದೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಂದರೆ ಪಿಸಿಬಿ ಆಗಿದೆ ಇದನ್ನು ನಾನು ನಿಮಗೆ ವಿವರವಾಗಿ ತೋರಿಸುತ್ತೇನೆ ಇಲ್ಲಿರುವ ಈ ಘಟಕ ಸಿಟಿ ಯಾಗಿದೆ ಈ ಕರೆಂಟ್ ಟ್ರಾನ್ಸ್ ಫಾರ್ಮರ್ಅನ್ನು ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡಲು ಬಳಸುತ್ತಾರೆ ಇದೇ ರೀತಿ ನಿಮಗೆ ವಿದ್ಯುತ್ ಆವೇಶವನ್ನು ನೀಡಲು ಪಿಟಿ ಬೇಕಾಗುತ್ತದೆ ಈಗ ನಾನು ನಿಮಗೆ ಕ್ಯಾಮೆರಾದ ಮುಂದೆ ಪೂರ್ತಿ ಪಿಸಿಬಿ ಸರ್ಕ್ಯೂಟ್ಅನ್ನು ತೋರಿಸುತ್ತೇನೆ ಇದನ್ನು ಸ್ವಲ್ಪ ಜೂಮ್ ಮಾಡಿ ನೋಡೋಣ ಈ ಫಲಕದಲ್ಲಿರುವ ವಿವಿಧ ಅಂಶಗಳನ್ನು ಸ್ವಲ್ಪ ಹತ್ತಿರದಲ್ಲಿ ಜೂಮ್ ಮಾಡಿ ನೋಡೋಣ ಇಲ್ಲಿ ನೀವು ದಟ್ಟವಾದ ಚಿಪ್ಅನ್ನು ನೋಡಬಹುದು ಸ್ವಲ್ಪ ಹತ್ತಿರ ಹೋಗೋಣ ಇಲ್ಲಿರುವ ದೊಡ್ಡ ಚಿಪ್ ಮೈಕ್ರೋ ಕಂಟ್ರೋಲ್ಲರ್ ಆಗಿದೆ ಇದು ಎಮ್ಎಸ್ಪಿ 430 ಎಫ್ 5438ಏ ಆಗಿದೆ ಇಲ್ಲಿ ಕ್ಯೂಎಫ್ಪಿ ಪ್ಯಾಕೇಜ್ ನೋಡಿ ಇದರ ಪೂರ್ಣರೂಪ ಕ್ವಾಡ್ ಫ್ಲಾಟ್ ಪ್ಯಾಕೇಜ್ ಆಗಿದೆ ನೀವು ನೋಡುತ್ತಿರುವ ಇಲ್ಲಿರುವ ಈ ಪ್ಯಾಕೇಜ್ ರೇಡಿಯೊ ಮೊಡ್ಯುಲ್ ಆಗಿದೆ ಇದನ್ನು ಸಿಸಿ 3000 ಎಂದು ಕರೆಯುತ್ತಾರೆ ಕೆಲವು ಕಾರಣದಿಂದಾಗಿ ಈ ರೇಡಿಯೊ ಮೊಡ್ಯುಲ್ ನಮಗೆ ಕೆಲವು ತೊಂದರೆಯನ್ನು ನೀಡಿತು ಈ ರೇಡಿಯೊ ಮೊಡ್ಯುಲ್ ನ ಸಂಪರ್ಕವನ್ನು ನಾವು ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ ನಾನು ಎಮ್ಎಸ್ಪಿ 430 ಅನ್ನು ಈ ರೀತಿ ಬರೆಯುತ್ತೇನೆ ನಾನು ಸಿಸಿ 3000 ಅನ್ನು ಈ ರೀತಿ ಎಸ್ಪಿಐ ಬಸ್ ಮೂಲಕ ಸಂಪರ್ಕ ಮಾಡುತ್ತೇನೆ ಮತ್ತು ಇದು ರೇಡಿಯೊ ಮೊಡ್ಯುಲ್ ಆಗಿದೆ ಸಿಟಿ ಮತ್ತು ಪಿಟಿ ಯನ್ನು ಇಲ್ಲಿ ಸಂಪರ್ಕ ಮಾಡಿದ್ದೇವೆ ಇದು ಎಮ್ಎಸ್ಪಿಯಾಗಿದೆ ಮತ್ತೆ ಈ ಫಲಕದಲ್ಲಿ ಏನಿದೆ ಅದನ್ನು ವಿದ್ಯುತ್ ಚಾಲಿತಗೊಳಿಸಲು ನಿಮಗೆ ರೆಕ್ಟಿಫಾಯರ್ನ ಅಗತ್ಯವಿದೆ ಇದು ರೆಕ್ಟಿಫಾಯರ್ ಚಿಪ್ ಆಗಿದೆ ಏಸಿ ಇನ್ಪುಟ್ ಅನ್ನು ಸೂಕ್ತವಾಗಿ ಕಡಿಮೆ ಮಾಡಿ ನಂತರ ಇಲ್ಲಿಂದ ಕೊಡಲಾಗುತ್ತದೆ ಇಲ್ಲಿ ಎಲ್ಡಿಓ ಇದೆ ಸಿ ಐ ಮತ್ತು ಸಿ ಔಟ್ ಕೆಪಾಸಿಟರ್ ಇಲ್ಲಿ ಇದೆ ಇದು ಸಿ ಐ ಆಗಿದೆ ಮತ್ತು ಇದು ಸಿ ಔಟ್ ಆಗಿದೆ ಇವು ಶಕ್ತಿಯನ್ನು ನೋಡಿಕೊಳ್ಳುವ 2 ಚಾನಲ್ ಇನ್ಪುಟ್ಗಳಾಗಿವೆ ಇನ್ಪುಟ್ ಖಂಡಿತವಾಗಿ ಎಮ್ಎಸ್ಪಿ 430 ರ ಒಳಗೆ ಹೋಗಲು ಸಾಧ್ಯವಿಲ್ಲ ಯಾಕೆಂದರೆ ಅದು ಕಂಟ್ರೋಲ್ಲರ್ ಆಗಿದೆ ಅದು ಮೈಕ್ರೋ ಕಂಟ್ರೋಲ್ಲರ್ ವ್ಯವಸ್ಥೆಯನ್ನು ಬಳಸುತ್ತದೆ ಹಾಗಾಗಿ ನಾನು ಇದನ್ನು ಏಡಿಈ 7953 ಯ ಮೂಲಕ ಬದಲಾಯಿಸುತ್ತೇನೆ ಇದು ಮುಂದೆ ಎಮ್ಎಸ್ಪಿ 430 ಗೆ ಸಂಪರ್ಕವಾಗಿದೆ ಮತ್ತು ಎಮ್ಎಸ್ಪಿ 430 ಇದು ಮುಂದೆ ಸಿಸಿ 3000 ಕ್ಕೆ ಸಂಪರ್ಕ ಹೊಂದಿದೆ ಮತ್ತು ಸಿಸಿ3000 ಮುಂದೆ ನಿಮಗೆ ರೇಡಿಯೊ ಮೊಡ್ಯುಲ್ ಅನ್ನು ನೀಡುತ್ತದೆ ಮತ್ತು ಇದು ಎಸ್ಪಿಐ ಮೊಡ್ಯುಲ್ ಆಗಿದೆ ಅನಲಾಗ್ ಸಾಧನದಿಂದ ಸಿಟಿ ಪಿಟಿ ಶಕ್ತಿಯನ್ನು ನೋಡಿಕೊಳ್ಳುವ ಸಾಧನಕ್ಕೆ ಹೋಗಬೇಕು ಮತ್ತು ಇಲ್ಲಿರುವ ಇನ್ನೊಂದು ಐ2ಸಿ ಗೆ ಚಿಪ್ನ ಅವಶ್ಯಕತೆಯಿದೆ ಈಗ ನಿಮಗೆ ಮೈಕ್ರೋ ಕಂಟ್ರೋಲ್ಲರ್ ಅನ್ನು ಆಯ್ಕೆ ಮಾಡಲು ಹೇಳಿದರೆ ಸ್ಪಷ್ಟವಾಗಿ ನೀವು ಕನಿಷ್ಟಪಕ್ಷ ಒಂದು ಎಸ್ಪಿಐ ಮತ್ತು ಒಂದು ಐ2ಸಿಯನ್ನು ಬೆಂಬಲಿಸುವುದನ್ನು ಆಯ್ಕೆ ಮಾಡಬೇಕು ಹಾಗಾಗಿ ಎಮ್ಎಸ್ಪಿ 430 ಒಂದು ಉತ್ತಮ ಆಯ್ಕೆಯಾಗಿದೆ ಯಾಕೆಂದರೆ ಅದು ಎಸ್ಪಿಐ ಮತ್ತು ಐ2ಸಿಯನ್ನು ಬೆಂಬಲಿಸುತ್ತದೆ ಈ ಶಕ್ತಿಯನ್ನು ನೋಡಿಕೊಳ್ಳುವ ಚಿಪ್ನ ಒಳಗೆ ಸ್ವತಃ ಒಂದು ಕಂಟ್ರೋಲ್ಲರ್ ಇದೆ ಅದು ನಿಮಗೆ ಹಲವು ಕೆಲಸಗಳನ್ನು ಮಾಡಬಹುದು ನಿಮಗೆ ಐ2ಸಿ ಬಸ್ ಮೂಲಕ ಮಾಹಿತಿಯನ್ನು ಒಟ್ಟುಮಾಡಲು ಏಡಿಈ 7953 ರಲ್ಲಿ ಹಲವು ರಿಜಿಸ್ಟರ್ಗಳಿವೆ ಅದನ್ನು ನೀವು ಕ್ಯಾಲಿಬ್ರೇಷನ್ ಉದ್ದೇಶಕ್ಕೆ ಸಂರಚನೆ ಮಾಡಬೇಕು ನಾವು ಆಯ್ಕೆಯ ಕಂಟ್ರೋಲ್ಲರ್ ಆದ ಎಮ್ಎಸ್ಪಿ 430 ಇದು ಹೇಗೆ ನಿಜವಾಗಿ ಏಡಿಈ 7953 ಕ್ಕೆ ಆಜ್ಞೆಯನ್ನು ಕಳುಹಿಸುತ್ತದೆ ಎಂದು ನೋಡಬೇಕು ಮತ್ತು ಶಕ್ತಿಯನ್ನು ನೋಡಿಕೊಳ್ಳುವ ಚಿಪ್ ನ ಒಳಗೆ ಇರುವ ಕೆಲವು ರಿಜಿಸ್ಟರ್ ಅನ್ನು ಸಂರಚನೆ ಮಾಡಬೇಕು ನಮ್ಮ ಅಂತಿಮ ಸರ್ಕ್ಯೂಟ್ ಸಿಸಿ 3000 ವನ್ನು ಬಳಸುತ್ತಿತ್ತು ಎಂದು ನಾನು ನಿಮಗೆ ಉಲ್ಲೇಖಿಸಿದ್ದೆನು ನಂತರ ನಾವು ರೇಡಿಯೊ ಸಂವಹನವನ್ನು ಬೆಂಬಲಿಸಲು ಬಹಳ ಜನಪ್ರಿಯ ವೈಫೈ ಮೊಡ್ಯುಲ್ ಆದ ಈಎಸ್ಪಿ 8266 ಕ್ಕೆ ಬದಲಾಯಿಸಿದೆವು ಹಾಗಾಗಿ ಈ ಭಾಗವನ್ನು ತೆಗೆದೆವು ನಿಜವಾಗಿ ಹೇಳಬೇಕಾದರೆ ಅದು ಅಲ್ಲೇ ಇರುತ್ತದೆ ಆದರೆ ನೀವು ಅದನ್ನು ಬಳಸುವುದಿಲ್ಲ ನಂತರ ಎಲ್ಲಾ ಮಾಹಿತಿಯನ್ನು ಸ್ವಾಧೀನಪಡಿಸಿಕೊಂಡ ಮೇಲೆ ಅದನ್ನು ಯುಆರ್ಟ್ ಕೋಡ್ ಮೂಲಕ ಮೊಡ್ಯುಲ್ಗೆ ಕೊಡಲಾಗುತ್ತದೆ ಈಗ ಇಲ್ಲಿ ಕಂಟ್ರೋಲ್ಲರ್ಅನ್ನು ಆಯ್ಕೆ ಮಾಡಲು ಒಂದು ಐ2ಸಿ ಮತ್ತು ಒಂದು ಎಸ್ಪಿಐ ಸಾಕಾಗುವುದಿಲ್ಲ ಬದಲಾಗಿ ಒಂದು ಯುಆರ್ಟ್ ಕೂಡ ಬೇಕಾಗುತ್ತದೆ ಈಗ ನಿಮಗೆ ಸಾಕಷ್ಟು ಪ್ರಮಾಣದ ಪ್ರೋಗ್ರಾಮಿಂಗ್ ಪಿನ್ ಕೂಡ ಬೇಕಾಗುತ್ತದೆ ನಿಮಗೆ ಶಕ್ತಿಯನ್ನು ನೋಡಿಕೊಳ್ಳಲು ಮತ್ತು ಅಕ್ಚುಯೇಶನ್ ಮಾಡಲು ನಿಮಗೆ ಖಂಡಿತವಾಗಿ ಹಲವು ಜಿಪಿಐಓ ಪಿನ್ ಬೇಕಾಗುತ್ತದೆ ಲೈಟಿಂಗ್ ಲೋಡ್ ಇಲ್ಲವೇ ರಿಲೇ ಅನ್ನು ಕೂಡ ಕಂಟ್ರೋಲ್ ಮಾಡಲು ನಿಮಗೆ ಹಲವು ಜಿಪಿಐಓ ಪಿನ್ ಬೇಕಾಗುತ್ತದೆ ಹಾಗಾಗಿ ನೀವು ಇವೆಲ್ಲಾ ಬಾಹ್ಯ ವಸ್ತುವನ್ನು ಬೆಂಬಲಿಸುವ ಮತ್ತು ಈಎಸ್ಪಿ ಐ266 ನಂತಹ ಜನಪ್ರಿಯ ವೈಫೈ ಮೊಡ್ಯುಲ್ ಮೂಲಕ ಸಂವಹನವನ್ನು ಬೆಂಬಲಿಸುವ ಕಂಟ್ರೋಲ್ಲರ್ ಅನ್ನು ಆಯ್ಕೆ ಮಾಡಬೇಕು ಇದನ್ನು ನಾನು ಅಳಿಸುತ್ತೇನೆ ಯಾಕೆಂದರೆ ಇದು ಟಿಐನಿಂದ ಆದ ಬಹಳ ಮೊದಲಿನ ಮೊಡ್ಯುಲ್ ಆಗಿದೆ ಈ ಚಿಪ್ ನ ಮುಂದುವರಿದ ಆವೃತ್ತಿ ಇದ್ದರೂ ಸಹ ನಾವು ಯಾವುದನ್ನೂ ಬದಲಾಯಿಸಲು ಇಚ್ಛಿಸಲಿಲ್ಲ ಮೊದಲನೆಯ ಐಓಟಿ ವೈಫೈ ಮೊಡ್ಯುಲ್ನಲ್ಲಿ ಇದು ಒಂದಾಗಿದೆ ಚಿಪ್ ಸ್ಥಿರವಾಗಿ ಇಲ್ಲದೆ ಇರುವುದರಿಂದ ಅದು ಸರಿಯಾಗಿ ಕೆಲಸ ಮಾಡಲು ನಾವು ಹಲವು ತೇಪೆಗಳನ್ನು ಹಚ್ಚಬೇಕಾಯಿತು ಗೇಟ್ ವೇ ಮತ್ತು ಈ ಘಟಕದ ಮಧ್ಯೆ ಸಂವಹನವು ಹೆಚ್ಚಾಗಿ ದೋಷಯುಕ್ತ ಸಂದರ್ಭವಾಗಿರುತ್ತದೆ ಹಾಗಾಗಿ ನಾವು ಬಹಳ ಜನಪ್ರಿಯ ಐಓಟಿ ವೈಫೈ ಮೊಡ್ಯುಲ್ಗೆ ಬದಲಾಯಿಸಬೇಕು ಮತ್ತು ಅದನ್ನು ಪ್ರಯತ್ನಿಸಿ ನೋಡೋಣ ನಾವು ಇದನ್ನು ಅರ್ಥಮಾಡಿಕೊಳ್ಳಲು ಸ್ವಲ್ಪ ಸಮಯವನ್ನು ಕಳೆಯೋಣ ನಿಜವಾಗಿ ಜುಹೈಬ್ ಅವರು ಸಾಕಷ್ಟು ಸಮಯವನ್ನು ವೈಫೈ ಯನ್ನು ಸಂವಹನಕ್ಕೆ ಟ್ಯೂನ್ ಮಾಡಿಕೊಳ್ಳಲು ಕಳೆದಿದ್ದಾರೆ ಮೂಲಭೂತವಾಗಿ ಈ ವೈಫೈ ಮೊಡ್ಯುಲ್ ನೇರವಾದ ಪೀರ್ ನಿಂದ ಪೀರ್ ವೈಫೈ ಅನ್ನು ಬೆಂಬಲಿಸುತ್ತದೆ ಅಂತೆಯೇ ಹಾಟ್ ಸ್ಪಾಟ್ ಅಕ್ಕ್ಸೆಸ್ ಪಾಯಿಂಟ್ ನಂತಹ ವೈಫೈಅನ್ನು ಕೂಡ ಬೆಂಬಲಿಸುತ್ತದೆ ಹಾಗಾಗಿ ಅದು 200 ರೂಪಾಯಿಗೆ ನಾವು ಖರೀದಿಸಲು ಲಭ್ಯವಿರುವ ಬಹಳ ಜನಪ್ರಿಯ ಚೈನೀಸ್ ಉತ್ಪನ್ನವಾಗಿದೆ ನನ್ನ ಪ್ರಕಾರ ಅದು ಶೆಂಜಾನ್ನಿಂದ ಆಗಿರಬೇಕು ಅದು ಬಹಳ ಜನಪ್ರಿಯವಾಗಿದೆ ಆದರೆ ಒಬ್ಬರಿಗೆ ಸುಲಭವಾಗಿ ಸ್ಥಳೀಯವಾಗಿ ದೊರಕುತ್ತದೆ ಹಾಗಾಗಿ ಇದು ಹಾರ್ಡ್ವೇರ್ನ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯಾಗಿದೆ ಈಗ ನಾವು ಸಾಫ್ಟ್ವೇರ್ನ ಕೆಲವು ಉತ್ತಮ ವಿಚಾರಗಳನ್ನು ತಿಳಿದುಕೊಳ್ಳಲು ಮುಂದೆ ಹೋಗೋಣ ಹಲವು ಉಪಯೋಗಗಳಿಗೆ ನಿಜವಾಗಿ ಐಓಟಿ ಉತ್ಪನ್ನವನ್ನು ಹೇಗೆ ಅಭಿವೃದ್ದಿ ಪಡಿಸಬಹುದು ಎಂದು ನೋಡೋಣ ಈ ಸಂದರ್ಭದಲ್ಲಿ ನಾವು ನಿರ್ದಿಷ್ಟವಾಗಿ ಶಕ್ತಿಯನ್ನು ನೋಡಿಕೊಳ್ಳುವುದರ ಹಾರ್ಡ್ವೇರ್ಬಗ್ಗೆ ನೋಡೋಣ ಹಾಗಾಗಿ ನೀವು ಈ ಎಮ್ಎಸ್ಪಿ 430 ಅನ್ನು ಪ್ರೋಗ್ರಾಮ್ ಮಾಡಬೇಕು ಹಾಗಾಗಿ ನಿಮಗೆ ಅದಕ್ಕೆ ಜೆ ಟ್ಯಾಗ್ ಬೇಕಾಗುತ್ತದೆ ಮತ್ತು ಜೆ ಟ್ಯಾಗ್ನಲ್ಲಿ ನಾವು ಈ ಐಏಆರ್ ವರ್ಕ್ ಬೆಂಚ್ ಎಂಬ ಸಾಧನವನ್ನು ಬಳಸುತ್ತೇವೆ ಅದು ಬಹಳ ಶಕ್ತಿಶಾಲಿಯಾಗಿದೆ ಆ ವಾತಾವರಣದಲ್ಲಿ ಒಬ್ಬರು ಎಮ್ಎಸ್ಪಿ 430ಕ್ಕೆ ಕೋಡ್ ಅನ್ನು ಅಭಿವೃದ್ದಿಪಡಿಸಬಹುದು ವಿವಿಧ ಟಾರ್ಗೆಟ್ಗಳು ಲಭ್ಯವಿದೆ ಮತ್ತು ನಾವು ಎಮ್ಎಸ್ಪಿ 430 ಅನ್ನು ಟಾರ್ಗೆಟ್ ಪ್ರೋಸೆಸರ್ ಆಗಿ ಆಯ್ಕೆ ಮಾಡಿದ್ದೇವೆ ಇದು ಸಹ ಲಭ್ಯವಿದೆ ಹಾಗಾಗಿ ನಾವು ಎಲ್ಲಾ ಕೋಡ್ ಅಭಿವೃದ್ದಿಗೆ ಐಏಆರ್ ವರ್ಕ್ ಬೆಂಚ್ ಅನ್ನು ಬಳಸಿದ್ದೇವೆ ನಂತರ ಅಂತಿಮವಾಗಿ ನಮಗೆ ಅಂಡ್ರೊಯಿಡ್ ಆಪ್ ಬೇಕು ಅದರಿಂದ ಬಳಕೆದಾರರು ಫೋನ್ಅನ್ನು ಹಿಡಿದುಕೊಂಡು ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗಬೇಕು ಮಾಹಿತಿಯನ್ನು ಪಡೆಯುವುದು ಮಾತ್ರವಲ್ಲದೆ ಅವರ ಮನೆಯ ಸಾಧನಗಳನ್ನು ಸಂರಚಿಸಲು ಸಾಧ್ಯವಾಗಬೇಕು ನಾವು ಅಲ್ಲಿ 2 ಸಿಟಿ ಚಾನಲ್ಗಳಿರುವುದನ್ನು ಉಲ್ಲೇಖಿಸಿದ್ದೇವೆ ಹಾಗೂ 2 ಲೋಡ್ಗಳನ್ನು ಸಂಪರ್ಕಿಸಬಹುದು ಒಂದು ಬಟ್ಟೆ ಒಗೆಯುವ ಯಂತ್ರವಾಗಿರಬಹುದು ನಾನು ಅಡುಗೆ ಕೋಣೆಯಲ್ಲಿರುವ ಸರಳ ಸಾಧನವನ್ನು ತೆಗೆದುಕೊಳ್ಳುತ್ತೇನೆ ಒಂದು ಮಿಕ್ಸರ್ ಗ್ರೈಂಡರ್ ಮತ್ತೊಂದು ಫ್ರಿಡ್ಜ್ ಎಂದು ತೆಗೆದುಕೊಳ್ಳೋಣ ಇವೆರಡೂ ವ್ಯವಸ್ಥೆಯನ್ನು ನಾವು ನೋಡಿಕೊಳ್ಳಬೇಕು ಹಾಗೂ ಸಂರಚಿಸಬೇಕು ಇದು ಮಿಕ್ಸರ್ ಜೂಲ್ ಜೊಟರ್ ಮತ್ತು ಫ್ರಿಡ್ಜ್ ವ್ಯವಸ್ಥೆಯಾಗಿದೆ ಇದು ಸಂಪೂರ್ಣ ವ್ಯವಸ್ಥೆಯಾಗಿದೆ ಇದು ಮಿಕ್ಸರ್ ಮತ್ತು ಫ್ರಿಡ್ಜ್ನ ಹಾರ್ಡ್ವೇರ್ ಆಗಿದೆ ಹಾಗಾಗಿ ಇವೆಲ್ಲವನ್ನೂ ನೀವು ಅಂತಿಮ ಬಳಕೆದಾರರಾಗಿ ಸರಳ ಅಂಡ್ರೊಯಿಡ್ ಆಪ್ ಅನ್ನು ಬಳಸಿ ಮಾಡಲು ಸಾಧ್ಯವಿದೆ ಮತ್ತು ಅದು ಸ್ನೇಹಪರವಾಗಿದೆ ಹಾಗೂ ಆ ಆಜ್ಞೆಗಳನ್ನು ಈ ವೈಫೈ ಮೊಡ್ಯುಲ್ ಮೂಲಕ ಸಂರಚನೆ ಮಾಡಬಹುದು ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಸಂಪರ್ಕಗೊಂಡಿರುವ ಸಾಧನವನ್ನು ವೈಫೈ ಇರುವ ಸ್ಮಾರ್ಟ್ ಫೋನ್ನಿಂದ ಸಂರಚನೆ ಮಾಡಬಹುದು ಹಾಗಾಗಿ ನಿಮ್ಮ ಐಓಟಿ ಉತ್ಪನ್ನವನ್ನು ಅಭಿವೃದ್ದಿ ಪಡಿಸಲು ಇನ್ನೊಂದು ಅವಶ್ಯಕತೆಯಾಗಿದೆ ಹಾಗಾಗಿ ಈ ಅಂಡ್ರೊಯಿಡ್ ಆಪ್ ಜೂಲ್ ಜೊಟರ್ ಜೊತೆ ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ ಅಲ್ಲಿ ಹೋಗಿ ಅದರ ಮೇಲೆ ಕ್ಲಿಕ್ ಮಾಡೋಣ ಆಗ ಜೆನ್ ಲಾಬ್ಸ್ ಜೂಲ್ ಜೊಟರ್ ಆಪ್ ತೆರೆಯುತ್ತದೆ ಅಲ್ಲಿ 3 ಸಂರಚನೆಯು ಸಾಧ್ಯವಿರುತ್ತದೆ ಈಗ ಡಿಫಾಲ್ಟ್ ಎಂದು ಸಂರಚನೆ ಮಾಡಬಹುದು ಮತ್ತು ಮಾಹಿತಿಯನ್ನು ಸಂಗ್ರಹಿಸಿ ಬಹುಶಃ ನೋಡಬಹುದು ಮಾಹಿತಿಯ ದೃಶ್ಯವನ್ನು ನೋಡಲು ಕಾನ್ಫಿಗರ್ ಡಾಟಾ ಕ್ಕೆ ಹೋಗೋಣ ಇಲ್ಲಿ ನೀವು ನಿಮಗೆ ಬೇಕಾದ ವೈಫೈ ಹೆಸರನ್ನು ಕೊಡಬಹುದು ಸಂಪರ್ಕಕ್ಕೆ ಕೆಳಗೆ ಹೋಗಿ ವೈಫೈ ಹೆಸರನ್ನು ಆಯ್ಕೆ ಮಾಡಬಹುದು ಈಗ ಐಎಸ್ಸಿಡಬ್ಲ್ಯೂಲ್ಯಾನ್ ಅನ್ನು ಆಯ್ಕೆ ಮಾಡಿ ಪಾಸ್ವರ್ಡ್ ಅನ್ನು ಹೊಂದಿಸಬಹುದು ನಂತರ ಒಂದು ನಿಮಿಷಕ್ಕೆ ಎಷ್ಟು ಸ್ಯಾಂಪಲ್ ಬೇಕು ಎಂದು ಹೊಂದಿಸಬಹುದು ಪ್ರತಿ 20 ಸೆಕೆಂಡ್ ಗೆ ಒಂದು ಸ್ಯಾಂಪಲ್ ಬೇಕು ಎಂದಾದರೆ ಒಂದು ನಿಮಿಷಕ್ಕೆ 3 ಸ್ಯಾಂಪಲ್ ಸಿಗುತ್ತದೆ ಚಿಪ್ ನೋಡಿಕೊಳ್ಳುವ ಎಲ್ಲಾ ನಿಯತಾಂಕಗಳು ಸಿಗುತ್ತದೆ ಹಾಗಾಗಿ ಒಂದು ನಿಮಿಷದಲ್ಲಿ ನಿಮಗೆ 3 ಸ್ಯಾಂಪಲ್ ಸಿಗುತ್ತದೆ ಅವುಗಳೆಂದರೆ ಐ ಆರ್ಎಮ್ಎಸ್ ವಿ ಆರ್ಎಮ್ಎಸ್ ಪವರ್ ಫಾಕ್ಟರ್ ಆವೆರೇಜ್ ಅಂದರೆ ಪೀಕ್ ಪವರ್ ಮತ್ತು ಉಳಿದ ಸಂಬಂಧಿತ ನಿಯತಾಂಕ ಸಿಗುತ್ತದೆ ನಂತರ ನೀವು ಸಂಪರ್ಕ ಮಾಡಬಹುದಾದ 2 ಸಾಧನಕ್ಕೆ ಹೆಸರನ್ನು ಕೊಡಬಹುದು ಫ್ರಿಡ್ಜ್ ಟಿವಿ ಮೈಕ್ರೋ ವೇವ್ ಒವೆನ್ ಮಿಕ್ಸರ್ ಮುಂತಾದ ಸಾಧನವನ್ನು ಸಂರಚನೆ ಮಾಡಬಹುದು ಮೈಕ್ರೋವೇವ್ ಒವೆನ್ ಮತ್ತು ಮಿಕ್ಸರ್ ಇವು ಅಡುಗೆ ಕೋಣೆಯಲ್ಲಿ ಇರುವಂತಹವು ಆಗಿದೆ ಹಾಗಾಗಿ ಅವೆಲ್ಲವನ್ನೂ ನೀವು ಟೈಪ್ ಮಾಡಿ ನಂತರ ಕಾನ್ಫಿಗರ್ ಬಟನ್ ಅನ್ನು ಒತ್ತಬಹುದು ಅದು ಸಂರಚನೆಯನ್ನು ಮಾಡುತ್ತದೆ ಹಾಗೂ ವ್ಯವಸ್ಥೆಯನ್ನು ಸಂಪರ್ಕಗೊಳಿಸುತ್ತದೆ ಮತ್ತು ಮೂಲಭೂತವಾಗಿ ಇವೆಲ್ಲಾ ನಿಯತಾಂಕಗಳನ್ನು ಜೂಲ್ ಜೊಟರ್ ತುಣುಕಿನ ಹಾರ್ಡ್ವೇರ್ಗೆ ಕಳುಹಿಸುತ್ತದೆ ಈಗ ನಾವು ಐ ಆರ್ಎಮ್ಎಸ್ ವಿ ಆರ್ಎಮ್ಎಸ್ ಔಟ್ಪುಟ್ ಪವರ್ ಪವರ್ ಫಾಕ್ಟರ್ ಹಾಗೂ ಮುಂತಾದವುಗಳನ್ನು ಪಡೆಯಲು ನಾವು ಹೇಗೆ ಜೂಲ್ ಜೊಟರ್ನ ಜೊತೆ ಕೆಲಸವನ್ನು ಮಾಡಬೇಕು ಎಂದು ನೋಡೋಣ ಈ ಏಡಿಈ 7953 ಚಿಪ್ ಇದು ಜೂಲ್ ಜೊಟರ್ನ ಹೃದಯ ಭಾಗವಾಗಿದೆ ಅದು ಏಕ ಹಂತದ ಹಲವು ಕಾರ್ಯಗಳ ಅಳತೆಯ ಐಸಿ ಆಗಿದೆ ಮತ್ತು ಅದರಲ್ಲಿ ಹಲವು ಗುಣಲಕ್ಷಣಗಳಿವೆ ಮತ್ತು ನೀವು ಮಾಹಿತಿಯ ಕಾಗದವನ್ನು ಸರಿಯಾಗಿ ಅನುಸರಿಸಿದರೆ ನಿಮಗೆ ಆಕ್ಟೀವ್ ಹಾಗೂ ರಿಯಾಕ್ಟಿವ್ ಶಕ್ತಿಯ ಅಳತೆಯಲ್ಲಿ 0 1 ಶೇಕಡಕ್ಕಿಂತ ಕಡಿಮೆ ದೋಷಗಳು ಸಿಗುತ್ತವೆ ನೀವು ರಿಜಿಸ್ಟರ್ ಅನ್ನು ಕ್ಯಾಲಿಬ್ರೆಟ್ ಮಾಡಬೇಕು ನೀವು ಉಪಕರಣವನ್ನು ಪ್ರಮಾಣಿತ ಸಾಧನವನ್ನು ಬಳಸಿ ಕ್ಯಾಲಿಬ್ರೆಟ್ ಮಾಡಬೇಕು ಪ್ರಮಾಣಿತ ಉಪಕರಣವನ್ನು ಬಳಸಿ ಜೂಲ್ ಜೊಟರ್ ಅನ್ನು ಕ್ಯಾಲಿಬ್ರೆಟ್ ಮಾಡಿದರೆ ಅದು 0 1 ಶೇಕಡ ದೋಷವನ್ನು ನೀಡಬಹುದು ಅದು ತಕ್ಷಣದ ಐ ಆರ್ಎಮ್ಎಸ್ ಅಳತೆಯಲ್ಲಿ 0 2 ಶೇಕಡಕ್ಕಿಂತ ಕಡಿಮೆ ದೋಷವನ್ನು ನೀಡಬಹುದು ಇದು ನೀವು ಐಸಿಯನ್ನು ಸರಿಯಾಗಿ ಕ್ಯಾಲಿಬ್ರೆಟ್ ಮಾಡಿದ್ದೀರಿ ಎಂದು ಹೇಳುತ್ತದೆ ನೀವು ವ್ಯವಸ್ಥೆಯನ್ನು ಬೂಟ್ ಮಾಡುವಾಗ ನೀವು ಸರಿಯಾಗಿ ಕ್ಯಾಲಿಬ್ರೆಟ್ ಮಾಡಿದ್ದೀರಿಯೇ ಎಂದು ಖಚಿತಪಡಿಸಿಕೊಳ್ಳಬೇಕು ಅದರ ಎಲ್ಲಾ ಕಾರ್ಯಕ್ಕೆ 1 23 ಕಿಲೋ ಹರ್ಟ್ಸ್ ಬ್ಯಾಂಡ್ ವಿಡ್ಥ್ ಇರುತ್ತದೆ ಮತ್ತು ನೀವು ವಿದ್ಯುತ್ ಪ್ರವಾಹವನ್ನು ನಿಖರವಾಗಿ ಅಳೆಯಲು ರೊಗೊಸ್ಕಿ ಕಾಯಿಲ್ಅನ್ನು ಬಳಸಬಹುದು ಇದೇ ರೀತಿ ಇಂತಹ ವಿವಿಧ ರೀತಿಯ ಸಂವೇದಕವನ್ನು ಬಳಸಬಹುದು ಇದರ ಅರ್ಥ ನಿಮಗೆ ಹೆಚ್ಚುವರಿ ಹಾರ್ಡ್ವೇರ್ ತುಣುಕು ಬೇಕಾಗುತ್ತದೆ ಈಗ ನಾವು ಬಹಳ ಮುಖ್ಯ ಭಾಗವಾದ ಐಸಿಯ ರಿಜಿಸ್ಟರ್ ಸೆಟ್ಟಿಂಗ್ಗೆ ಹೋಗೋಣ ನಾನು ನಿಮಗೆ ಈ ಮಾಹಿತಿ ಕಾಗದದಲ್ಲಿ ಐಆರ್ಕ್ಯೂ ಸ್ಟೇಟ ಎಂಬ ರಿಜಿಸ್ಟರ್ಅನ್ನು ತೋರಿಸುತ್ತೇನೆ ಈಗ ಅದು ಐಆರ್ಕ್ಯೂ ಸ್ಟೇಟ ಬಗ್ಗೆ ಏನು ಹೇಳುತ್ತದೆ ಎಂದು ನೋಡೋಣ ಒಮ್ಮೆ ಪ್ರಾರಂಭದ ಅನುಕ್ರಮ ಪೂರ್ಣವಾದ ಮೇಲೆ ಏಡಿಈ7953 ಮೈಕ್ರೋಕಂಟ್ರೋಲ್ಲರ್ ನಿಂದ ಸಂವಹನವನ್ನು ಪಡೆಯಲು ಸಿದ್ಧವಾಗುತ್ತದೆ ಐಆರ್ಕ್ಯೂ ಸ್ಟೇಟದಲ್ಲಿ ರಿಸೆಟ್ ಫ್ಲಾಗ್ ಅನ್ನು ಇಡಲಾಗಿದೆ ಐಆರ್ಕ್ಯೂ ಪಿನ್ನಲ್ಲಿ ಬಾಹ್ಯ ಇಂಟರಪ್ಟ್ ಟ್ರಿಗರ್ ಆಗುತ್ತದೆ ರಿಸೆಟ್ ಇಂಟರಪ್ಟ್ ಡಿಫಾಲ್ಟ್ ಆಗಿ ಸಕ್ರಿಯವಾಗುತ್ತದೆ ಮತ್ತು ಅದನ್ನು ನಿಷ್ಕ್ರಿಯ ಮಾಡಲಾಗುವುದಿಲ್ಲ ಆದ್ದರಿಂದ ಬಾಹ್ಯ ಇಂಟರಪ್ಟ್ ಯಾವತ್ತೂ ಹಾರ್ಡ್ವೇರ್ ಇಲ್ಲವೇ ಸಾಫ್ಟ್ವೇರ್ನ ವಿದ್ಯುತ್ ಚಾಲಿತ ಮಾಡುವ ಅಂತಿಮದಲ್ಲಿ ಸಂಭವಿಸುತ್ತದೆ ಐಆರ್ಕ್ಯೂ ಸ್ಟೇಟ ರಿಜಿಸ್ಟರ್ ಸ್ಥಾಪನೆಯು ಸಕ್ರಿಯವಾಗಿರುವ ಕೋಡ್ ಪಾಯಿಂಟ್ಅನ್ನು ನಾನು ನಿಮಗೆ ತೋರಿಸುತ್ತೇನೆ ಇದು ಐಏಆರ್ ವರ್ಕ್ ಬೆಂಚ್ ಆಗಿರುತ್ತದೆ ಇದು ಐಡಿಈ ಆಗಿರುತ್ತದೆ ನೀವು ಅದನ್ನು ಸ್ಪಷ್ಟವಾಗಿ ನೋಡಲು ಒಂದು ವೇಳೆ ಅಗತ್ಯವಿದ್ದರೆ ಗಾತ್ರವನ್ನು ಹೆಚ್ಚಳ ಮಾಡೋಣ ಐಆರ್ಕ್ಯೂ ಸ್ಟೇಟ ರಿಜಿಸ್ಟರ್ ಎಸ್ಪಿಐ ರಿಜಿಸ್ಟರ್ ಅನ್ನು ನೋಡಬಹುದು ಕರೆಂಟ್ ಚಾನಲ್ ನಿಂದ ಏಡಿಈ7953 ಐಆರ್ಕ್ಯೂ ಸ್ಥಿತಿಯನ್ನು 32ಬಿಟ್ ಎಂದು ಓದಬಹುದು ಅಲ್ಲಿ 2 ಚಾನಲ್ ಇದೆ ಒಂದು ಐಆರ್ಕ್ಯೂ ಸ್ಟೇಟ ಏ ಮತ್ತು ಇನ್ನೊಂದು ಐಆರ್ಕ್ಯೂ ಸ್ಟೇಟ ಬಿ ಆಗಿರುತ್ತದೆ ಹಾಗಾಗಿ ಈ ರೀತಿ ನೀವು ನಿಜವಾಗಿ ರಿಜಿಸ್ಟರ್ ಸೆಟ್ಟಿಂಗ್ಅನ್ನು ಸಂರಚನೆ ಮಾಡುತ್ತೀರಿ ಈಗ ನಾನು ಮಾಹಿತಿ ಕಾಗದಕ್ಕೆ ಹಿಂದಿರುಗಿ ಇತರ ಮುಖ್ಯವಾದ ರಿಜಿಸ್ಟರ್ಅನ್ನು ನಿಮಗೆ ತೋರಿಸುತ್ತೇನೆ ಇಲ್ಲಿ ನಾವೇನು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ನೀವು ಮಾಹಿತಿ ಕಾಗದವನ್ನು ಓದಿ ನಂತರ ಹಿಂದಿರುಗಿ ಅದನ್ನು ಮೂಲ ಕೋಡ್ನಲ್ಲಿ ಅಳವಡಿಸಬೇಕು ಇದು ಇಲ್ಲಿ ಮುಖ್ಯವಾದ ಅಂಶವಾಗಿದೆ ಈಗ ನಾವು ಇತರ ರಿಜಿಸ್ಟರ್ ಸೆಟ್ಟಿಂಗ್ ಆದ ಐಆರ್ಎಮ್ಎಸ್ ಏಗೆ ಹೋಗೋಣ ಇಲ್ಲಿ ಅದು ಚಾನಲ್ ಏ ವಿದ್ಯುತ್ ಪ್ರವಾಹ ಮತ್ತು ಚಾನಲ್ ಬಿ ವಿದ್ಯುತ್ ಪ್ರವಾಹದ ಅಳತೆಯು 24ಬಿಟ್ ಆನ್ ಸೈಂಡ್ ಆರ್ಎಮ್ಎಸ್ ಎಂದು ಐಆರ್ಎಮ್ಎಸ್ ಏ ರಿಜಿಸ್ಟರ್ ಹೇಳುತ್ತದೆ ಸಮಯ ನೋಡಿ 2220 ಹಾಗಾಗಿ ಒಂದು ವೇಳೆ ನಿಮಗೆ ಚಾನಲ್ ಏಯಿಂದ ಐ ಆರ್ಎಮ್ಎಸ್ ಅನ್ನು ಓದಲು ಆಸಕ್ತಿಯಿದ್ದರೆ ನೀವು ಈ ರಿಜಿಸ್ಟರ್ ನಲ್ಲಿ ಸಂಗ್ರಹವಾದ ಮೌಲ್ಯಗಳನ್ನು ಬಳಸಬಹುದು ಇವೆರಡು ರಿಜಿಸ್ಟರ್ ಅನ್ನು ಪ್ರತಿ ಸೆಕೆಂಡ್ಗೆ 6 99 ಕಿಲೋ ಹರ್ಟ್ಸ್ ದರದಲ್ಲಿ ನವೀಕರಿಸಲಾಗಿದೆ ಕರೆಂಟ್ ಚಾನಲ್ ಏ ಮತ್ತು ಕರೆಂಟ್ ಚಾನಲ್ ಬಿ ಯ ಚಾನಲ್ ಇನ್ಪುಟ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ನವೀಕರಿಸಲಾಗಿದೆ ಅವರು ಐಆರ್ಎಮ್ಎಸ್ಏ ಮತ್ತು ಐಆರ್ಎಮ್ಎಸ್ಬಿಯ ಕೆಲವು ಮೌಲ್ಯವನ್ನು ನಿರೀಕ್ಷಿಸಬಹುದು ಈಗ ಇದನ್ನು ಸೋರ್ಸ್ ಕೋಡ್ನಲ್ಲಿ ಯಾವುದನ್ನು ಹೇಗೆ ಮಾಡಿದ್ದಾರೆ ಎಂದು ನೋಡೋಣ ನೀವು ಹಿಂದೆ ಹೋಗಿ ಕರೆಂಟ್ ಚಾನಲ್ ಏ ನಿಂದ ಐಆರ್ಎಮ್ಎಸ್ ಏ ಮೌಲ್ಯವು 32 ಬಿಟ್ ಎಸ್ಪಿಐ ಅನ್ನು ನೋಡಬಹುದು ಡಾಟಾ ಅಂಡರ್ಸ್ಕೋರ್ ಕರೆಂಟ್ ಇದು ಎಸ್ಪಿಐ ರಿಜಿಸ್ಟರ್ಗೆ ಸಮವಾಗಿದೆ ಅದು ಅಂಡರ್ಸ್ಕೋರ್ 32 ಏಡಿಈ7953 ಅಂಡರ್ಸ್ಕೋರ್ ಐಆರ್ಎಮ್ಎಸ್ಏ ಎಂದು ಓದುತ್ತದೆ ನೀವು ಐಆರ್ಎಮ್ಎಸ್ಏ ಅನ್ನು ಓದುತ್ತೀರಿ ಇದರಲ್ಲಿ 32 ಬಿಟ್ ರಿಜಿಸ್ಟರ್ ಇದೆ ಇದೇ ರೀತಿ ಐಆರ್ಎಮ್ಎಸ್ಬಿಯನ್ನು ಕೂಡ ಹೇಳಬಹುದು ಈಗ ನಾವು ಐಆರ್ಕ್ಯೂ ಈಎನ್ಏಅನ್ನು ನೋಡೋಣ ಈಗ ನಾವು ಐಆರ್ಕ್ಯೂ ಈಎನ್ಏಅನ್ನು ನೋಡೋಣ ಮತ್ತು ಅದು ಏನು ಮಾಡುತ್ತದೆ ಎಂದು ನೋಡೋಣ ಇದು ಐಆರ್ಕ್ಯೂ ಸಕ್ರಿಯ ಏ ಆಗಿರುತ್ತದೆ ಹಾಗಾಗಿ ಈ ಇಂಟರಪ್ಟ್ ಡಿಫಾಲ್ಟ್ ಆಗಿ ನಿಷ್ಕ್ರಿಯವಾಗಿರುತ್ತದೆ ಇದನ್ನು ಐಆರ್ಕ್ಯೂಎಮ್ಏ ರಿಜಿಸ್ಟರ್ನ ಏ ಈ ಎಚ್ ಎಫ್ ಏ ಮತ್ತು ಏ ಈ ಓ ಎಫ್ ಏ ಬಿಟ್ಸ್ನಿಂದ ಸಕ್ರಿಯ ಮಾಡಬಹುದು ಈ ಮಲ್ಟಿ ಬಿಟ್ ರಿಜಿಸ್ಟರ್ನ ಪ್ರತಿ ಬಿಟ್ ಜಾಗಕ್ಕೆ ಹೆಸರಿದೆ ಏ ಈ ಎಚ್ ಎಫ್ ಏ ಮತ್ತು ಏ ಈ ಓ ಎಫ್ ಏ ಇವುಗಳು ಐಆರ್ಕ್ಯೂಎನ್ಏ ರಿಜಿಸ್ಟರ್ನಲ್ಲಿ 2 ಬಿಟ್ ಜಾಗಗಳು ಮತ್ತು ಕರೆಂಟ್ ಚಾನಲ್ ಏ ಮತ್ತು ಕರೆಂಟ್ ಚಾನಲ್ ಬಿ ಇವುಗಳ ಅಡ್ರೆಸ್ ಅನ್ನು ಉಲ್ಲೇಖಿಸಲಾಗಿದೆ ಈಗ ಹಿಂದೆ ಹೋಗಿ ಸೋರ್ಸ್ ಕೋಡ್ನಲ್ಲಿ ಐಆರ್ಕ್ಯೂಎನ್ಏ ಬಿ ಯನ್ನು ನೋಡೋಣ ನೀವು ಎಸ್ಪಿಐ ಅಂಡರ್ ಸ್ಕೋರ್ 32 ಏಡಿಈ7953 ಅಂಡರ್ ಸ್ಕೋರ್ ಐಆರ್ಕ್ಯೂಎನ್ಏ ಮತ್ತು ಐಆರ್ಕ್ಯೂಎನ್ಏಬಿಯನ್ನು ನೋಡಬಹುದು ಇಲ್ಲಿ ದೊಡ್ಡ ಸಾರಾಂಶವೆಂದರೆ ನೀವು ಮಾಹಿತಿ ಕಾಗದವನ್ನು ನೋಡಬೇಕು ಮತ್ತು ಅಂತೆಯೇ ನಿಮ್ಮ ಕೋಡ್ಅನ್ನು ಸೂಕ್ತ ರೀತಿಯಲ್ಲಿ ಬರೆಯಬೇಕು ಮತ್ತು ನಿಮ್ಮ ಕೋಡ್ ಅನ್ನು ಡಿಬಗ್ ಮಾಡಬೇಕು ನಾನು ನಿಮಗೆ ಎಡಬದಿಯ ಮೇಲಿನ ತುತ್ತತುದಿಯನ್ನು ತೋರಿಸುತ್ತೇನೆ ನಾವು ಬಳಸುವ ಈ ಡಿಬಗ್ಗರ್ ಸಾಫ್ಟ್ವೇರ್ನ ವಾತಾವರಣದ ಸಾಧನವು ನಿಜವಾಗಿ ಎಮ್ಎಸ್ಬಿ 430 ಕ್ಕೆ ಐಏಆರ್ ಒಳಗೊಂಡಿರುವ ವರ್ಕ್ ಬೆಂಚ್ ಐಡಿಈ ಆಗಿರುತ್ತದೆ ನಿಮ್ಮ ಸಮಸ್ಯೆ ಇಲ್ಲಿಗೆ ಮುಗಿಯುವುದಿಲ್ಲ ನಿಜವಾಗಿ ನೀವು ನಿಖರವಾದ ಮೌಲ್ಯವನ್ನು ಪಡೆಯಲು ಮತ್ತು ಮಾಹಿತಿಯ ಅವಶ್ಯಕತೆಯನ್ನು ತಲುಪಲು ಕೆಲವು ರಿಜಿಸ್ಟರ್ನ ಕ್ಯಾಲಿಬ್ರೇಷನ್ಅನ್ನು ಮಾಡಬೇಕು ಅದು ಇನ್ನೊಂದು ದಾಖಲೆಯಾಗುತ್ತದೆ ಈಗ ಹೋಗಿ ಆ ದಾಖಲೆಯನ್ನು ತೆರೆಯೋಣ ಮತ್ತು ದಾಖಲೆಯ ಮೊದಲಿನ ಭಾಗವನ್ನು ಓದೋಣ ಅದು ಏಡಿಈ7953ಗೆ ಅನುಗುಣವಾಗಿ ಸಿಂಗಲ್ ಫೇಸ್ ಎನರ್ಜೀ ಮೀಟರ್ ಅನ್ನು ಕ್ಯಾಲಿಬ್ರೇಷನ್ ಮಾಡಬೇಕು ಉಪಯೋಗದ ಟಿಪ್ಪಣಿಯು ಏಡಿಈ7953ಅನ್ನು ಹೇಗೆ ಕ್ಯಾಲಿಬ್ರೇಟ್ ಮಾಡುವುದೆಂದು ವಿವರಿಸುತ್ತದೆ ಪ್ರತಿ ದೃಢವಾದ ಮೌಲ್ಯವನ್ನು ಹೇಗೆ ಕಂಡುಹಿಡಿಯುವುದು ಎಂಬುದರ ಉದಾಹರಣೆ ಮತ್ತು ಸಮೀಕರಣದ ಸಹಿತ ಕ್ಯಾಲಿಬ್ರೇಷನ್ ಕಾರ್ಯವಿಧಾನವನ್ನು ಹೇಳುತ್ತದೆ ಏಡಿಈ7953 ಇದು ಬಹಳ ನಿಖರವಾದ ಸಿಂಗಲ್ ಫೇಸ್ ಅಳತೆಯ ಐಸಿ ಆಗಿರುತ್ತದೆ ಇದರಿಂದ ಫೇಸ್ ವಿದ್ಯುತ್ ಪ್ರವಾಹ ಮತ್ತು ನ್ಯೂಟ್ರಲ್ ವಿದ್ಯುತ್ ಪ್ರವಾಹ ಇವೆರಡನ್ನೂ ಏಕ ಕಾಲದಲ್ಲಿ ಅಳತೆ ಮಾಡಬಹುದು ಅದು ನಿಮಗೆ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಆವೇಶದ ಆರ್ಎಮ್ಎಸ್ ಮಾಪನದ ಜೊತೆಗೆ ಆಕ್ಟಿವ್ ರಿಯಾಕ್ಟಿವ್ ಮತ್ತು ಅಪರೆಂಟ್ ಶಕ್ತಿ ಮುಂತಾದ ವಿವಿಧ ರೀತಿಯ ಅಳತೆಯನ್ನು ನೀಡುತ್ತದೆ ವಿವಿಧ ರೀತಿಯ ಗುಣಮಟ್ಟದ ಶಕ್ತಿಯ ವೈಶಿಷ್ಯದ ಜೊತೆಗೆ ಲೋಡ್ ಇಲ್ಲದ ವಿರುದ್ಧ ಶಕ್ತಿ ಮತ್ತು ನೇರವಾದ ಪವರ್ ಫಾಕ್ಟರ್ ಅಳತೆಯನ್ನು ಸಹ ಒದಗಿಸಲಾಗುತ್ತದೆ ಈಗ ನಾವು ಈ ದಾಖಲೆಯನ್ನು ಹುಡುಕುತ್ತಾ ಕೆಳಗೆ ಹೋಗುತ್ತಿದ್ದಂತೆ ಏನೆಲ್ಲಾ ಕ್ಯಾಲಿಬ್ರೇಷನ್ ನೀವು ಮಾಡಬಹುದು ಎಂದು ನೋಡೋಣ ಇಲ್ಲಿ ಗಳಿಕೆಯ ಕ್ಯಾಲಿಬ್ರೇಷನ್ ಫೇಸ್ ಕ್ಯಾಲಿಬ್ರೇಷನ್ ಮತ್ತು ಆಫ್ಸೆಟ್ ಕ್ಯಾಲಿಬ್ರೇಷನ್ ಇವು ಬಹಳ ಮುಖ್ಯವಾದ ವಿಚಾರಗಳು ಗಳಿಕೆಯ ಕ್ಯಾಲಿಬ್ರೇಷನ್ ನಮಗೆ ಯಾವತ್ತೂ ಬೇಕಾಗುತ್ತದೆ ನಾವು ಸಿಟಿಯನ್ನು ಬಳಸುವಾಗ ನಮಗೆ ಆಗಾಗ್ಗೆ ಫೇಸ್ ಕ್ಯಾಲಿಬ್ರೇಷನ್ ಬೇಕಾಗುತ್ತದೆ ಮತ್ತು ನಾವು ಷಂಟ್ ಬಳಸುವಾಗ ಅದು ಬೇಕಾಗುವುದಿಲ್ಲ ದೊಡ್ಡ ಡೈನಾಮಿಕ್ ವ್ಯಾಪ್ತಿಯಲ್ಲಿ ಹೆಚ್ಚಿನ ನಿಖರತೆಯನ್ನು ಪಡೆಯಲು ಆಫ್ಸೆಟ್ ಕ್ಯಾಲಿಬ್ರೇಷನ್ ಅನೇಕ ವೇಳೆ ಬೇಕಾಗುತ್ತದೆ ಅದು ಇತರ ಎಲ್ಲಾ ಮಾಪನದ ವಿನ್ಯಾಸಕ್ಕೆ ಬೇಕಾಗುವುದಿಲ್ಲ ಹಾಗಾಗಿ ನೀವು ಪ್ಲಗ್ ಮಾಡಬಹುದಾದ ಸ್ಮಾರ್ಟ್ ಮನೆಯ ಲೋಡ್ಅನ್ನು ಅಳತೆ ಮಾಡುವಾಗ ಆಫ್ಸೆಟ್ ಕ್ಯಾಲಿಬ್ರೇಷನ್ ಅಷ್ಟು ನಿರ್ಣಾಯಕವಾಗುವುದಿಲ್ಲ ಆದರೆ ಗಳಿಕೆಯ ಕ್ಯಾಲಿಬ್ರೇಷನ್ ಮತ್ತು ಫೇಸ್ ಕ್ಯಾಲಿಬ್ರೇಷನ್ಅನ್ನು ನೀವು ನೋಡಬೇಕಾಗುತ್ತದೆ ಈಗ ಹಿಂದೆ ಹೋಗಿ ಸೋರ್ಸ್ ಕೋಡ್ ಅನ್ನು ನೋಡಿ ಮತ್ತು ಈ ಕ್ಯಾಲಿಬ್ರೇಷನ್ ರೆಸಿಸ್ಟರ್ ಅನ್ನು ನೋಡಿ ಈಗ ಪ್ರಾರಂಭ ಮಾಡಲು ಗೈನ್ ಕ್ಯಾಲಿಬ್ರೇಷನ್ಅನ್ನು ನೋಡಿ ವಿ ಕ್ಯಾಲಿಬ್ರೇಷನ್ ಮತ್ತು ಐ ಕ್ಯಾಲಿಬ್ರೇಷನ್ ಇವು ಗೈನ್ ಕ್ಯಾಲಿಬ್ರೇಷನ್ನ ಭಾಗವಾಗಿರುವುದನ್ನು ನೀವು ನೋಡಬಹುದು ಐ ಕ್ಯಾಲಿಬ್ರೇಷನ್ ನಲ್ಲಿ ಸಂಖ್ಯೆಯಿದೆ ಅದನ್ನು ನೀವು ರಿಜಿಸ್ಟರ್ಗೆ ಮುಖ್ಯವಾಗಿ ಹಾಕಬೇಕು ವಿ ಕ್ಯಾಲಿಬ್ರೇಷನ್ನಲ್ಲಿ ಕೂಡ ಸಂಖ್ಯೆಯಿದೆ ಮತ್ತು ಇವೆರಡು ಸಂಖ್ಯೆಗಳು ನಾವು ನೋಡಿದ ಇತರ ದಾಖಲೆಯಲ್ಲಿ ಲಭ್ಯವಿದೆ ಹಾಗೂ ಅದನ್ನು ಸಂರಚನೆ ಮಾಡಬಹುದು ಆದ್ದರಿಂದ ಗೈನ್ ಕ್ಯಾಲಿಬ್ರೇಷನ್ ಮತ್ತು ಫೇಸ್ ಕ್ಯಾಲಿಬ್ರೇಷನ್ ಮುಖ್ಯವಾಗಿದೆ ಮತ್ತು ಅದನ್ನು ಮಾಡಬೇಕು ನಾನು ನಿಮಗೆ ಬಹಳ ಕುತೂಹಲಕಾರಿಯಾಗಿರುವ ಚಿಪ್ ಈಎಸ್ಪಿ 8266 ಈಎಕ್ಸ್ ಅನ್ನು ಪರಿಚಯಿಸುತ್ತೇನೆ ಮತ್ತು ಇದು ನಾವು ನಮ್ಮ ಜೂಲ್ ಜೊಟರ್ ಹಾರ್ಡ್ವೇರ್ನಲ್ಲಿ ಬಳಸಿದ ವೈಫೈ ಮೊಡ್ಯುಲ್ ಆಗಿದೆ ಅಸ್ತಿತ್ವದಲ್ಲಿರುವ ಸಿಸಿ 3000 ವೈಫೈ ಮೊಡ್ಯುಲ್ ಅನ್ನು ದೋಷಯುಕ್ತ ಮತ್ತು ಇತರ ಸಮಸ್ಯೆಯಿಂದ ಬೈಪಾಸ್ ಮಾಡಲಾಗಿದೆ ಈ ಈಎಸ್ಪಿ 8266 ರಲ್ಲಿ ಸಂಪೂರ್ಣ ಹುದುಗಿರುವ ಟಿಸಿಪಿಐಪಿ ಸ್ಟಾಕ್ ಅದರಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಕೆಲವು ಉತ್ತಮ ವಿಚಾರವೆಂದರೆ ಅದು ವೈಫೈ ಪ್ರೋಟೋಕಾಲ್ 802 11 ಮತ್ತು ಬಿಜಿಈಯ ಹಲವು ಆವೃತ್ತಿಗೆ ಬೆಂಬಲವನ್ನು ನೀಡುತ್ತದೆ ಅದು ನೇರವಾದ ವೈಫೈ ಪೀರ್ ನಿಂದ ಪೀರ್ಗೆ ಬೆಂಬಲವನ್ನು ನೀಡುತ್ತದೆ ನೀವು ಅದನ್ನು ಗುಂಪಿನ ಮಾಲೀಕರಾಗಿ ಇಲ್ಲವೇ ಗುಂಪಿನ ಗಿರಾಕಿಯಾಗಿ ಪಡೆಯಬಹುದು ಅದು ಇನ್ಫ್ರಾಸ್ಟ್ರಕ್ಚರ್ ವಿಧಾನದಲ್ಲಿ ಕೆಲಸ ಮಾಡಬಹುದು ಅದನ್ನು ಅಕ್ಕ್ಸೆಸ್ ಪಾಯಿಂಟ್ ವಿಧಾನದಲ್ಲಿ ಸಂರಚನೆ ಮಾಡಬಹುದು ಮತ್ತು ಅದರಲ್ಲಿ ಸಿಸಿಎಮ್ಪಿ ಸಿಬಿಸಿ ಮ್ಯಾಕ್MAC ಟಿಕ್ಯೂ ಸಿಆರ್ಸಿ ಸುಂದರವಾದ ಭದ್ರತೆಯ ವೈಶಿಷ್ಟಗಳು ಇರುತ್ತವೆ ಇದರ ಅರ್ಥ ಚಿಪ್ ನ ಒಳಗೆ ಭದ್ರತೆಯ ಎಲ್ಲಾ ವೈಶಿಷ್ಟ್ಯಗಳು ಮೊಡ್ಯುಲ್ ರೂಪದಲ್ಲಿ ಹುದುಗಿವೆ ಮತ್ತು ನಾನು ಉಲ್ಲೇಖಿಸಿದಂತೆ ಅದು ಭದ್ರತೆಯ ವೈಶಿಷ್ಟ್ಯದೊಂದಿಗೆ ಬಹಳ ಶಕ್ತಿಶಾಲಿಯಾಗಿದೆ ಅದು ಕೇವಲ ನೇರವಾದ ವೈಫೈ ಅಕ್ಕ್ಸೆಸ್ ಪಾಯಿಂಟ್ನ ಪೀರ್ ನಿಂದ ಪೀರ್ಗೆ ಬಳಕೆಯಾಗದೆ ಅದನ್ನು ವ್ಯಾಪ್ತಿಯ ವಿಸ್ತರಣೆಯ ಉದ್ದೇಶಕ್ಕೆ ಕೂಡ ಬಳಸುತ್ತಾರೆ ಹಾಗಾಗಿ ಈ ಮೊಡ್ಯುಲ್ ಅನ್ನು ಬಳಸಿ ಹಲವು ವೈಶಿಷ್ಟ್ಯಗಳು ಲಭ್ಯವಿದೆ ಮುಂದೆ ಹೋಗುವ ಮೊದಲು ಅದನ್ನು ನೋಡೋಣ ಈಗ ಆರ್ಎಕ್ಸ್ ಸಂವೇದನೆ ಅಂದರೆ ರಿಸೀವರ್ ಸಂವೇದನೆ ಕಳೆ 91 ಡಿಬಿಎಮ್ ಆಗಿರುವುದನ್ನು ನೋಡೋಣ ಒಂದು ವೇಳೆ ಅದು ಜಿ ಆಗಿದ್ದರೆ ಕಳೆ 75 ಡಿಬಿಎಮ್ ಆಗಿರುತ್ತದೆ ಮತ್ತು ಎನ್ ಇದು ಕಳೆ 72 ಡಿಬಿಎಮ್ ಆಗಿರುತ್ತದೆ ಹಾಗಾಗಿ ಅದು 2 5 ರಿಂದ 3 6ಕ್ಕೆ ಉತ್ತಮ ವೋಲ್ಟೇಜ್ ವ್ಯಾಪ್ತಿಯಲ್ಲಿ ಕಾರ್ಯ ನಿರ್ವಹಿಸುತ್ತದೆ ಆದ್ದರಿಂದ ಮೂಲಭೂತವಾಗಿ ಅದಕ್ಕೆ ಟಿಸಿಪಿ ಐಪಿ ಸ್ಟಾಕ್ ನ ಬೆಂಬಲವಿರುತ್ತದೆ ಅದು ಮುಖ್ಯವಾಗಿ ಐಪಿವಿ 4ಅನ್ನು ಬೆಂಬಲಿಸುತ್ತದೆ ಹಾಗಾಗಿ ಇದು ಈ ವ್ಯವಸ್ಥೆಯ ಒಂದು ಮಿತಿಯಾಗಿದೆ ಮತ್ತು ಐಪಿವಿ 6 ಸ್ಟಾಕ್ ನ ಹೊಸ ಮೊಡ್ಯುಲ್ಗಳು ನಿರೀಕ್ಷೆಯಲ್ಲಿವೆ ಸ್ಮಾರ್ಟ್ ಹೋಂ ಲೈಟ್ಗಳು ಮೆಶ್ ನೆಟ್ವರ್ಕ್ ಬೇಬೀ ಮಾನಿಟರ್ಗಳು ಐಪಿ ಕ್ಯಾಮೆರಾಗಳು ಸೆನ್ಸರ್ ನೆಟ್ವರ್ಕ್ ಹಾಗೂ ಮುಂತಾದ ಉತ್ತಮ ಉಪಯೋಗಗಳು ಸಾಧ್ಯವಿದೆ ಬಹಳ ಉತ್ತಮವಾದ ವೈಫೈ ಐಓಟಿ ಮೊಡ್ಯುಲ್ಗಳು ಲಭ್ಯವಿದೆ ಹಲವು ಯೂ ಟ್ಯೂಬ್ ವಿಡಿಯೋ ಗಳು ಕೂಡ ಕುತೂಹಲಕಾರಿಯಾಗಿರುವ ಈಎಸ್ಪಿ 8266 ವೈಫೈ ಮೊಡ್ಯುಲ್ಗೆ ಲಭ್ಯವಿದೆ ಒಂದು ವೇಳೆ ನೀವು ಜೂಲ್ ಜೊಟರ್ ಶಿಷ್ಟಾಚಾರದ ಹಾರ್ಡ್ವೇರ್ನಲ್ಲಿ ಮಾಡಿದಂತೆ ಅದೇ ಚೌಕಟ್ಟಿನಲ್ಲಿ ಹಾಕಿದರೆ ನಾವು ಇನ್ನೊಂದು ರೀತಿಯ ಐಡಿಈ ಚೌಕಟ್ಟಿನಲ್ಲಿ ಕೊನೆಗೊಳ್ಳುತ್ತೇವೆ ನಾನು ನಿಮಗೆ ಆರ್ಡುನೊ ಐಡಿಈ ಬಗ್ಗೆ ಮಾತನಾಡುವ ಪರದೆಗೆ ನಿಮ್ಮ ಗಮನವನ್ನು ಸೆಳೆಯುತ್ತೇನೆ ಹಾಗಾಗಿ ನಾವು ಮೊದಲು ಬಳಸಿದ ಐಏಆರ್ ವರ್ಕ್ ಬೆಂಚ್ ಸಂರಚನೆ ಮತ್ತು ಎಲ್ಲಾ ಐಡಿಈ ಸಂರಚನೆಯನ್ನು ಈಗ ನೀವು ನೋಡಬಹುದು ಮತ್ತು ವೈಫೈ ಚಿಪ್ ಅನ್ನು ಸಂರಚನೆ ಮಾಡುವ ಉದ್ದೇಶಕ್ಕೆ ನಾವು ಆರ್ಡುನೊ ಐಡಿಈ ಗೆ ಬದಲಾಯಿಸಬೇಕಾಯಿತು ಈಗ ನಾವು ಚಿಪ್ ಅನ್ನು ಸಂರಚನೆ ಮಾಡಿ ಅದರ ಶಕ್ತಿಯನ್ನು ಬಳಸಲು ಪ್ರಯತ್ನಿಸುತ್ತಿದ್ದೇವೆ ಇದು ಬಹಳ ಆಸಕ್ತಿದಾಯಕವಾಗಿದೆ ಒಂದು ವೇಳೆ ನಾನು ಉಲ್ಲೇಖಿಸಿದ ಜೂಲ್ ಜೊಟರ್ ಅನ್ನು ನೀವು ಕೋಲ್ಡ್ ಆಗಿ ಪ್ರಾರಂಭಿಸಿದರೆ ನಿಮಗೆ ಹಲವು ನಿಯತಾಂಕಗಳನ್ನು ಸಂರಚನೆ ಮಾಡಲು ಅಂಡ್ರೊಯಿಡ್ ಆಪ್ ಬೇಕಾಗುತ್ತದೆ ಇದು ಮೂಲಭೂತವಾಗಿ ನೀವು ಸಾಫ್ಟ್ ಏಪಿ ವಿಧಾನದಲ್ಲಿ ಇರುವಿರಿ ಎಂದು ಹೇಳುತ್ತದೆ ಈಎಸ್ಪಿ ಮೊಡ್ಯುಲ್ ಅನ್ನು ಸಾಫ್ಟ್ ಏಪಿ ವಿಧಾನಕ್ಕೆ ಹಾಕಲಾಗುತ್ತದೆ ಬಳಕೆದಾರರು ಸಾಧನದ ಹೆಸರು ಸ್ಯಾಂಪಲ್ ದರ ಮುಂತಾದ ನಿಯತಾಂಕಗಳನ್ನು ಟೈಪ್ ಮಾಡಬಹುದು ನೀವು ಈ ಈಎಸ್ಪಿಯನ್ನು ಹಾಟ್ ಸ್ಪಾಟ್ ಸಾಫ್ಟ್ ಏಪಿ ವಿಧಾನದಲ್ಲಿ ಬಳಸಬಹುದು ಸಂರಚನೆ ಪೂರ್ಣಗೊಂಡ ತಕ್ಷಣ ಜೂಲ್ ಜೊಟರ್ ಮೊಡ್ಯುಲ್ ನಿಮ್ಮ ಮನೆಯ ಗೇಟ್ ವೇ ಅಕ್ಕ್ಸೆಸ್ ಪಾಯಿಂಟ್ಅನ್ನು ಸಂಪರ್ಕ ಮಾಡುತ್ತದೆ ನೀವು ಯಾವುದೇ ತಡೆಯಿಲ್ಲದೆ ಸಾಫ್ಟ್ ಏಪಿವಿಧಾನ ಮತ್ತು ಕ್ಲೈಂಟ್ ಮಧ್ಯೆ ಬದಲಾವಣೆಯನ್ನು ಮಾಡಬಹುದು ನಾವು ಬರೆದಿರುವಂತಹ ಪ್ರಯೋಗಾಲಯದಲ್ಲಿ ಅಭಿವೃದ್ದಿ ಪಡಿಸಿದ ಈ ಸಣ್ಣ ಕೋಡ್ ನಮಗೆ ಎರಡರ ಮಧ್ಯೆ ಬದಲಾವಣೆಯನ್ನು ಮಾಡಲು ಅನುವು ಮಾಡಿ ಕೊಡುತ್ತದೆ ಈಗ ನಾವು ಸಾಫ್ಟ್ ಏಪಿ ಮತ್ತು ಕ್ಲೈಂಟ್ ವಿಧಾನದ ಮಧ್ಯೆ ಸರಿಯಾದ ಸ್ಪಷ್ಟತೆ ಸಿಗಲು ಪರದೆಯನ್ನು ವಿಸ್ತರಣೆ ಮಾಡೋಣ ನೀವು ಹೈ ಲೈಟ್ ಮಾಡಿರುವ ಭಾಗದ ಸೆಟ್ಟಿಂಗ್ ಅನ್ನು ನೋಡಿದರೆ ವೈಫೈ ಸಾಫ್ಟ್ ಏಪಿ ಭಾಗವು ಸ್ಪಷ್ಟವಾಗಿ ಕಾಣುವುದಿಲ್ಲ ಅಕ್ಕ್ಸೆಸ್ ಪಾಯಿಂಟ್ ಅನ್ನು ಸಂರಚನೆ ಮಾಡಿ ವಿಸ್ತರಣೆ ಮಾಡಬಹುದು ನೀವು ಅದು ನಿಜವಾಗಿ ವೈಫೈ ಸಾಫ್ಟ್ ಏಪಿಯಾಗಿ ಸಂರಚನೆಯಾಗಿರುವುದನ್ನು ನೋಡಬಹುದು ಹಾಗಾಗಿ ಈ ವಿಧಾನದಲ್ಲಿ ಅಂತಿಮ ಬಳಕೆದಾರರ ದೃಷ್ಟಿಕೋನದಲ್ಲಿ ಬಳಕೆದಾರರು ಎಲ್ಲಾ ನಿಯತಾಂಕಗಳನ್ನು ಭರ್ತಿ ಮಾಡಬಹುದು ಮತ್ತು ನಂತರ ಅದನ್ನು ಕ್ಲೈಂಟ್ ಉದ್ದೇಶಕ್ಕೆ ಕೂಡ ಸಂರಚನೆ ಮಾಡಬಹುದು ಹಾಗೂ ಅದು ನಿಜವಾಗಿ ಪ್ರಯೋಗಾಲಯದ ಅಭಿವೃದ್ದಿಯು ತೆಗೆದುಕೊಳ್ಳುವ ಇನ್ನೊಂದು ವಿಧಾನವಾಗಿದೆ ಮತ್ತು ಇದು ವೈಫೈ ಅಕ್ಕ್ಸೆಸ್ ಪಾಯಿಂಟ್ಅನ್ನು ಸಂಪರ್ಕ ಮಾಡುವ ಒಂದು ವಿಧಾನವಾಗಿದೆ ಇದನ್ನು ವೊಯಿಡ್ ವೈಫೈ ಎಂದು ಕರೆಯುತ್ತಾರೆ ಮತ್ತು ಈ ನಿರ್ದಿಷ್ಟ ವಸ್ತು ನಿಜವಾಗಿ ಎಸ್ಎಸ್ಐಡಿಗೆ ಸಂಪರ್ಕಮಾಡುತ್ತದೆ ಹಾಗಾಗಿ ಐಓಟಿ ವೈಫೈ ಚಿಪ್ ಇದು ಬಹಳ ಉಪಯೋಗಕ್ಕೆ ಬಳಕೆಯಾಗುವ ಶಕ್ತಿಶಾಲಿ ಚಿಪ್ ಆಗಿದೆ